ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ಕೋರ್ಸ್ ನ ಕೊನೆಯ ಉಪನ್ಯಾಸಕ್ಕೆ ಸ್ವಾಗತ ಕಳೆದ ಎರಡು ಉಪನ್ಯಾಸಗಳಲ್ಲಿ ನಾವು ಮೆಕ್ಯಾನೊಬಯಾಲಜಿ ಯಲ್ಲಿನ ವಿವಿಧ ಪರಿಕರಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ನಾನು ಹೈಡ್ರೋಜೆಲ್ಸ್ ಎಎಫ್ಎಂ ಟ್ರಾಕ್ಷನ್ ಫೋರ್ಸ್ ಮೈಕ್ರೋಸ್ಕೋಪಿ ಅಥವಾ ಲೇಸರ್ ಅಬ್ಲೇಶನ್ ಅಥವಾ ಕೋಶಗಳ ಸಂಕೋಚನವನ್ನು ಸಾಬೀತುಪಡಿಸಲು ಟ್ರಿಪ್ಸಿನ್ ಡಿಅಡೆಷನ್ ಮುಂತಾದ ಸಾಧನಗಳನ್ನು ಪರಿಚಯಿಸಿದೆ ಮಾದರಿಗಳ ಬಿಗಿತವನ್ನು ಅಳೆಯಲು ಎಎಫ್ಎಂ ಇಮೇಜ್ ಮಾಡಲು ಸ್ಥಳಾಕೃತಿಗಾಗಿ ಅಂಟಿಕೊಳ್ಳುವಿಕೆಯ ಅಳತೆಗಳನ್ನು ಮಾಡಲು ಹಾಗು ಇತ್ಯಾದಿಗಳು ಮತ್ತು ಹಿಂದಿನ ತರಗತಿಯಲ್ಲಿ ನಾನು ಸಾಫ್ಟ್ ಲಿಥೊಗ್ರಫಿ ಬಗ್ಗೆ ಮಾತನಾಡಿದ್ದೇನೆ ಮತ್ತು ಇದನ್ನು ಬಳಸಿಕೊಂಡು ನೀವು ಕೋಶದ ಆಕಾರವನ್ನು ನಿಯಂತ್ರಿಸಬಹುದು ಅಥವಾ ನೀವು ಮೈಕ್ರೊ ಸ್ತಂಭಗಳನ್ನು ಬಳಸಬಹುದು ಟಿಎಫ್ಎಂ ಗೆ ಪರ್ಯಾಯವಾಗಿ ಟ್ರಾಕ್ಷನ್ ಗಾಗಿ ನೀವು ಸೂಕ್ಷ್ಮ ಸ್ತಂಭಗಳನ್ನು ರಚಿಸಬಹುದು ಜೀವಕೋಶದ ಆಕಾರದ ಅಥವಾ ಕೋಶ ಹರಡುವ ಪ್ರದೇಶವನ್ನು ಅಪೊಪ್ಟೋಸಿಸ್ ನೊಂದಿಗೆ ಕೋಶ ಹರಡುವಿಕೆಯ ವ್ಯಾಪ್ತಿಯಿಂದ ನಿರ್ದೇಶಿಸುವ ಒಂದು ಅಧ್ಯಯನದ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಮಾತನಾಡಿದ್ದೇನೆ ಅಂತೆಯೇ ಆಣ್ವಿಕ ಪ್ರಕ್ರಿಯೆಗಳ ಒಳನೋಟವನ್ನು ಪಡೆಯಲು ಮೈಕ್ರೊ ಫ್ಯಾಬ್ರಿಕೇಶನ್ ಅನ್ನು ಬಳಸುವುದರ ಮೇಲೆ ಕೇಂದ್ರೀಕರಿಸಿದ ಅನೇಕ ಇತರ ಅಧ್ಯಯನಗಳಿವೆ ಜರ್ನಲ್ ಆಫ್ ಸೆಲ್ ಬಯಾಲಜಿ ಯಲ್ಲಿ ಪ್ರಕಟವಾದ ಡಾಯ್ಲ್ ಮತ್ತು ಇತರರು ನಡೆಸಿದ ಮತ್ತೊಂದು ಅಧ್ಯಯನವು ಫೈಬ್ರಿಲ್ಲರ್ ಮೇಲ್ಮೈಗಳಲ್ಲಿ ಮೂರು ಡಿ ಯಲ್ಲಿ ಒಂದು ಡಿ ವಲಸೆಯನ್ನು ಹೋಲುತ್ತದೆ ಎಂದು ತೋರಿಸಿದೆ ಫೈಬ್ರಿಲ್ ಮ್ಯಾಟ್ರಿಸೈಸ್ ನನ್ನ ಪ್ರಕಾರ ಜೋಡಿಸಲಾದ ಕೊಲ್ಲಾಜೆನ್ ಮ್ಯಾಟ್ರಿಸೈಸ್ ಅನ್ನು ಹೋಲುತ್ತದೆ ಅವರು ಈ ಸಾಲುಗಳನ್ನು ವಿನ್ಯಾಸಗೊಳಿಸಿದರು ಅದು ಅಗಲ ಡಬ್ಲ್ಯೂ ನಲ್ಲಿ ಭಿನ್ನವಾಗಿರುತ್ತದೆ ಮತ್ತು ಅದನ್ನು ಟ್ರ್ಯಾಕ್ ಮಾಡಲಾಗಿದೆ ನೀವು ಈ ಸಾಲುಗಳನ್ನು ಹೊಂದಿದ್ದೀರಿ ಮತ್ತು ಈ ರೇಖೆಗಳ ಮೇಲೆ ನೀವು ಕೋಶಗಳನ್ನು ಪ್ಲೇಟ್ ಮಾಡಿ ನಂತರ ನೀವು ವಲಸೆಯನ್ನು ಟ್ರ್ಯಾಕ್ ಮಾಡುತ್ತೀರಿ ಅಗಲದ ಕಾರ್ಯವಾಗಿ ನೋಡಿದರೆ ಅಗಲ ಹೆಚ್ಚಾದಂತೆ ವಲಸೆಯ ವ್ಯಾಪ್ತಿಯಲ್ಲಿ ಇಳಿಕೆ ಕಂಡುಬಂದಿದೆ ಅಗಲ ಹೆಚ್ಚಾದಂತೆ ಒಂದು ಡಿ ಸಾಲುಗಳಲ್ಲಿ ವೇಗ ಕಡಿಮೆಯಾಗುತ್ತದೆ ಈ ಅಧ್ಯಯನವನ್ನು ಇನ್ನು ಮುಂದೆ ಚರ್ಚಿಸಲು ನಾನು ಬಯಸುವುದಿಲ್ಲ ಆದರೆ ನಾನು ನಿಮ್ಮನ್ನು ಈ ಸಂಶೋಧನಾ ಲೇಖನವನ್ನು ಓದಲು ಉಲ್ಲೇಖಿಸುತ್ತೇನೆ ಮತ್ತು ಫೈಬ್ರಿಲ್ಲರ್ ಮ್ಯಾಟ್ರಿಸೈಸ್ ಗಳಲ್ಲಿ ಜೀವಕೋಶಗಳು ಹೇಗೆ ವಲಸೆ ಹೋಗುತ್ತವೆ ಎಂಬುದರ ಕುರಿತು ಇದು ನಿಮಗೆ ಒಳನೋಟವನ್ನು ನೀಡುತ್ತದೆ ಇಂದು ನಾನು ಮೆಕ್ಯಾನೊಬಯಾಲಜಿ ಯಲ್ಲಿ ಮತ್ತೊಂದು ಸಾಧನವನ್ನು ಪರಿಚಯಿಸುತ್ತೇನೆ ಇದನ್ನು ಎಫ್ ಆರ್ ಇ ಟಿ ಎಂದು ಕರೆಯಲಾಗುತ್ತದೆ ಎಫ್ ಆರ್ ಇ ಟಿ ಯಾವುದಕ್ಕಾಗಿ ಬಳಸಲಾಗುತ್ತದೆ ಎಫ್ ಆರ್ ಇ ಟಿ ಅನ್ನು ಪ್ರೋಟೀನ್ ಸಂವಹನಗಳನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ ಪ್ರೋಟೀನ್ ಎ ಪ್ರೋಟೀನ್ ಬಿ ಗೆ ಬಂಧಿಸುತ್ತದೆ ಅಥವಾ ರೆಸೆಪ್ಟಾರ್ ಲಿಗಂಡ್ ಪರಸ್ಪರ ಕ್ರಿಯೆಯಂತೆ ನೀವು ಹೇಗೆ ತೋರಿಸುತ್ತೀರಿ ಎಂಬುದು ಮೂಲಭೂತವಾಗಿ ಪ್ರಶ್ನೆಯಾಗಿದೆ ನೀವು ಇಮೇಜಿಂಗ್ ಅನ್ನು ಬಳಸಿದರೆ ಸಹ ಸ್ಥಳೀಕರಣದ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತದೆ ಆದರೆ ಇದು ಹೇಳಲು ಸಾಕಾಗುವುದಿಲ್ಲ ಏಕೆಂದರೆ ಉದಾಹರಣೆಗೆ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ನೂರಕ್ಕೂ ಹೆಚ್ಚು ಪ್ರೋಟೀನ್ ಗಳನ್ನು ಸ್ಥಳೀಕರಿಸಲಾಗಿದೆ ಈ ಪ್ರತಿಯೊಂದು ಪ್ರೋಟೀನ್ ಗಳು ಪರಸ್ಪರ ಸಂವಹನ ನಡೆಸುತ್ತಿವೆ ಎಂದು ಅಲ್ಲ ಎರಡು ಪ್ರೋಟೀನ್ ಗಳ ಪರಸ್ಪರ ಕ್ರಿಯೆಯನ್ನು ಕಂಡುಹಿಡಿಯುವ ಒಂದು ಮಾರ್ಗವೆಂದರೆ ಕೋ ಇಮ್ಯುನೊ ಪ್ರೆಸಿಪಿಟೇಷನ್ ಈ ವಿಧಾನದಲ್ಲಿ ಏನು ಮಾಡಲಾಗಿದೆಯೆಂದರೆ ನೀವು ಜೀವಕೋಶದ ಲೈಸೇಟ್ ಅನ್ನು ಸಂಗ್ರಹಿಸಿ ಮಣಿಗಳೊಂದಿಗೆ ಕಾವುಕೊಡುತ್ತೀರಿ ಅವು ಲೈಸೇಟ್ ವಿರುದ್ಧ ಪ್ರತಿಕಾಯದೊಂದಿಗೆ ಲೇಪಿತವಾಗಿರುತ್ತವೆ ನಾವು ಎ ಮತ್ತು ಬಿ ಗಳ ಪರಸ್ಪರ ಕ್ರಿಯೆಯನ್ನು ಸಾಬೀತುಪಡಿಸುತ್ತಿದ್ದೇವೆ ಈ ಮಣಿಗಳು ಎ ಮತ್ತು ಬಿ ಪರಸ್ಪರ ಜೋಡಿಸಲಾದ ಎಲ್ಲ ಪ್ರೋಟೀನ್ ಸಮುಚ್ಚಯಗಳನ್ನು ಸಂಗ್ರಹಿಸಿ ತೆಗೆದುಹಾಕುತ್ತವೆ ಮತ್ತು ನಂತರ ನೀವು ಈ ಘಟಕವನ್ನು ಶುದ್ಧೀಕರಿಸುತ್ತೀರಿ ಜೆಲ್ ನಲ್ಲಿ ಎಲೆಕ್ಟ್ರೋಫಾರೆಸ್ಸ್ ಮಾಡಿ ಮತ್ತು ನಂತರ ನೀವು ಬಿ ಗೆ ಪ್ರತಿಕಾಯದೊಂದಿಗೆ ಬ್ಯಾಂಡ್ ಪಡೆಯುತ್ತೀರಾ ಎಂದು ಪರೀಕ್ಷಿಸಬಹುದು ಇದು ಸಹಜವಾಗಿ ಉಪಯುಕ್ತ ತಂತ್ರವಾಗಿದೆ ಆದರೆ ಈ ತಂತ್ರವು ನಮಗೆ ಪರಸ್ಪರ ಕ್ರಿಯಾತ್ಮಕ ಕ್ರಿಯೆಯ ಬಗ್ಗೆ ಮಾಹಿತಿಯನ್ನು ನೀಡುವುದಿಲ್ಲ ಏಕೆಂದರೆ ನೀವು ಯಾವ ಸಮಯದಲ್ಲಿ ಲೈಸೇಟ್ ಅನ್ನು ಸಂಗ್ರಹಿಸುತ್ತಿದ್ದೀರಿ ಎಂಬುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ ಆದರೆ ಈ ಪರಸ್ಪರ ಕ್ರಿಯೆಯು ಕ್ರಿಯಾತ್ಮಕವಾಗಿದ್ದರೆ ಸಮಯದ ವಿವಿಧ ಹಂತಗಳನ್ನು ಅಥವಾ ಪ್ರಾದೇಶಿಕವಾಗಿ ನಿಯಂತ್ರಿಸುತ್ತೇವೆ ಎಂದು ಹೇಳೋಣ ಆಗ ನೀವು ಈ ಮಾಹಿತಿಯನ್ನು ಪಡೆಯುವುದಿಲ್ಲ ಏಕೆಂದರೆ ಇದನ್ನು ಸಂಗ್ರಹಿಸುವ ಮೂಲಕ ನೀವು ಸರಾಸರಿ ಪ್ರತಿಕ್ರಿಯೆಯನ್ನು ಪಡೆಯುತ್ತೀರಿ ಪ್ರತಿದೀಪಕ ಅನುರಣನ ಶಕ್ತಿ ವರ್ಗಾವಣೆಯ ತಂತ್ರವು ಉಪಯುಕ್ತವಾಗಿದೆ ಫ್ಲೋರೊಸೆನ್ಸ್ ರೆಸೋನೆನ್ಸ್ ಎನರ್ಜಿ ವರ್ಗಾವಣೆಗೆ ಎಫ್ ಆರ್ ಇ ಟಿ ಒಂದು ಸಣ್ಣ ರೂಪವಾಗಿದೆ ಮತ್ತು ಇದು ಎಕ್ಸೈಟೆಡ್ ಡೋನರ್ ಫ್ಲೋರೊಫೋರ್ ನಿಂದ ಪಕ್ಕದ ಸ್ವೀಕಾರಕ ಫ್ಲೋರೊಫೋರ್ ಗೆ ಶಕ್ತಿಯನ್ನು ವರ್ಗಾಯಿಸುವುದನ್ನು ಒಳಗೊಂಡಿರುತ್ತದೆ ಸಾಮಾನ್ಯವಾಗಿ ಬಳಸುವುದು ಸಿ ಎಫ್ ಪಿ ಮತ್ತು ವೈ ಎಫ್ ಪಿ ಇವೆಲ್ಲವೂ ಹಸಿರು ಪ್ರತಿದೀಪಕ ಪ್ರೋಟೀನ್ ನ ಬಣ್ಣಗಳ ರೂಪಾಂತರಗಳಾಗಿವೆ ಈ ಎರಡು ಪ್ರತಿದೀಪಕ ಅಣುಗಳಿಗೆ ಸಿಎಫ್ಪಿ ಮತ್ತು ವೈಎಫ್ಪಿ ಎಕ್ಸೈಟೆಷನ್ ನಾಲ್ಕು ನೂರು ನಲವತ್ತು ನ್ಯಾನೊಮೀಟರ್ ಗಳಲ್ಲಿದೆ ಹೊರಸೂಸುವಿಕೆ ಸಿಎಫ್ಪಿ ಗೆ ನಾನೂರ ಎಂಭತ್ತು ನ್ಯಾನೊಮೀಟರ್ ನಲ್ಲಿದೆ ಆದರೆ ವೈಎಫ್ಪಿ ಗೆ ನಿರೀಕ್ಷೆಯ ಗರಿಷ್ಠವು ಐನೂರ ಹತ್ತು ನ್ಯಾನೊಮೀಟರ್ ಗಳು ಮತ್ತು ಹೊರಸೂಸುವಿಕೆಯು ಐನೂರ ನಲವತ್ತೈದು ನ್ಯಾನೊಮೀಟರ್ ಈಗ ನೀವು ಏನು ಮಾಡಬಹುದು ಮತ್ತು ಏನು ತೋರಿಸಲಾಗಿದೆ ಸಿ ಎಫ್ ಪಿ ಯ ಎಕ್ಸೈಟೆಡ್ ಸ್ಥಿತಿಯ ಜೀವಿತಾವಧಿಯಲ್ಲಿ ಎಕ್ಸೈಟೆಡ್ ಎಲೆಕ್ಟ್ರಾನ್ ನ ಆಂದೋಲನದಿಂದ ಶಕ್ತಿಯ ಕ್ಷೇತ್ರವನ್ನು ರಚಿಸಲಾಗುತ್ತದೆ ಈ ಶಕ್ತಿಯನ್ನು ನಂತರ ವೈಎಫ್ಪಿ ಅನ್ನು ಪ್ರಚೋದಿಸಲು ಬಳಸಬಹುದು ಆದರೆ ಒಂದು ಷರತ್ತು ಇದೆ ದೂರವು ತುಂಬಾ ಕಡಿಮೆಯಾಗಿದೆ ಆದ್ದರಿಂದ ತೋರಿಸಿರುವ ಅಂಶವೆಂದರೆ ಈ ಶಕ್ತಿಯ ವರ್ಗಾವಣೆಯ ದಕ್ಷತೆಯು ಆರ್ ಟು ದಿ ಪವರ್ ಆ ಸಿಕ್ಸ್ ಆಗಿ ಕಡಿಮೆಯಾಗುತ್ತದೆ ಇದರರ್ಥ ಆರ್ ಈ ಎರಡು ಫ್ಲೋರೊಫೋರ್ ಗಳ ವಿಭಜನೆ ಆಗಿದ್ದರೆ ಶಕ್ತಿಯು ಆರ್ ಟು ದಿ ಪವರ್ ಆ ಸಿಕ್ಸ್ ಆಗಿ ಕಡಿಮೆಯಾಗುತ್ತದೆ ನೀವು ಎಫ್ ಆರ್ ಇ ಟಿ ದಕ್ಷತೆಯನ್ನು ಹೊಂದಿದ್ದೀರಿ ಅದು ನಿಜವಾಗಿಯೂ ವೇಗವಾಗಿ ಬೀಳುತ್ತದೆ ಅರವತ್ತು ನ್ಯಾನೊಮೀಟರ್ ಮೀರಿ ಅರವತ್ತು ಆಂಗ್ಸ್ಟ್ರಾಮ್ ಕ್ಷಮಿಸಿ ಅರವತ್ತು ಆಂಗ್ಸ್ಟ್ರಾಮ್ ಎಫ್ ಆರ್ ಇ ಟಿ ದಕ್ಷತೆಯು ಶೂನ್ಯ ಅರವತ್ತು ಅಥವಾ ಎಪ್ಪತ್ತು ಆಂಗ್ಸ್ಟ್ರಾಮ್ಗಳಿಗೆ ಹತ್ತಿರದಲ್ಲಿದೆ ಎಂದು ಹೇಳೋಣ ಮೂಲಭೂತವಾಗಿ ಫ್ಲೋರ್ ನಿಂದ ಫ್ಲೋರ್ ನ ಅಂತರವು ಈ ವಿಧಾನದಿಂದ ಕಂಡುಹಿಡಿಯಲು ಎಪ್ಪತ್ತು ಆಂಗ್ಸ್ಟ್ರಾಮ್ ಗಳಿಗಿಂತ ಕಡಿಮೆಯಿರಬೇಕು ಈಗ ಈ ಎಫ್ ಆರ್ ಇ ಟಿ ತಂತ್ರದಲ್ಲಿ ನೀವು ಏನು ಮಾಡುತ್ತೀರಿ ನೀವು ಎರಡು ರೀತಿಯ ಪ್ರೋಟೀನ್ ಗಳನ್ನು ಹೊಂದಿದ್ದರೆ ಪ್ರೋಟೀನ್ ಎ ಅನ್ನು ಸಿ ಎಫ್ ಪಿ ಗೆ ಟ್ಯಾಗ್ ಮಾಡಲಾಗಿದೆ ಎಂದು ಹೇಳೋಣ ಪ್ರೋಟೀನ್ ಬಿ ಅನ್ನು ವೈ ಎಫ್ ಪಿ ಗೆ ಟ್ಯಾಗ್ ಮಾಡಲಾಗಿದೆ ಎಫ್ ಆರ್ ಇ ಟಿ ಯಲ್ಲಿ ನೀವು ಏನು ಮಾಡುತ್ತೀರಿ ನೀವು ನಾಲ್ಕು ನೂರ ನಲವತ್ತು ನ್ಯಾನೊಮೀಟರ್ ಗಳಲ್ಲಿ ಎಕ್ಸೈಟ್ ಮಾಡಲಾಗಿ ಮತ್ತು ನೀವು ಐದು ನೂರು ನಲವತ್ತೈದು ನ್ಯಾನೊಮೀಟರ್ ಗಳ ಹೊರಸೂಸುವಿಕೆ ವರ್ಣಪಟಲವನ್ನು ಸಂಗ್ರಹಿಸುತ್ತೀರಿ ಇದು ವೈ ಎಫ್ ಪಿ ಯ ಹೊರಸೂಸುವಿಕೆ ಮತ್ತು ಇದು ಜಿ ಎಫ್ ಪಿ ಯ ಎಕ್ಸೈಟೆಷನ್ ಆಗಿದೆ ಈ ಎರಡು ಅಣುಗಳು ಅರವತ್ತರಿಂದ ಎಪ್ಪತ್ತು ನ್ಯಾನೊಮೀಟರ್ ಆಂಗ್ಸ್ಟ್ರಾಮ್ ಗಳ ಪರಿಮಾಣಕ್ಕಿಂತ ಸಾಕಷ್ಟು ಹತ್ತಿರದಲ್ಲಿರುವಾಗ ಈ ಎಫ್ ಆರ್ ಇ ಟಿ ದಕ್ಷತೆಯು ಉತ್ತಮವಾಗಿರುತ್ತದೆ ಗಮನಿಸಿ ಸಮಯ 1123 ಅವು ತುಂಬಾ ಹತ್ತಿರದಲ್ಲಿದ್ದರೆ ಈ ಎರಡು ಪ್ರೋಟೀನ್ ಗಳು ನಿಜವಾಗಿಯೂ ಸಂವಹನ ನಡೆಸುತ್ತಿವೆ ಎಂದು ನೀವು ಸುರಕ್ಷಿತವಾಗಿ ಊಹಿಸಬಹುದು ನಾನು ಹೇಳಿದಂತೆ ಮೆಕ್ಯಾನೊಬಯಾಲಜಿ ಅಧ್ಯಯನಕ್ಕಾಗಿ ನಾವು ಎಫ್ ಆರ್ ಇ ಟಿ ಅನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದರ ಕುರಿತು ಚರ್ಚಿಸುತ್ತೇನೆ ಆ ನಿಟ್ಟಿನಲ್ಲಿ ನಾನು ಗ್ರಾಶಾಫ್ Grashoff et al ಮತ್ತು ಇತರ ಈ ನಿರ್ದಿಷ್ಟ ಸಂಶೋಧನಾ ಲೇಖನವನ್ನು ಚರ್ಚಿಸಲು ಬಯಸುತ್ತೇನೆ ಇದು 2010 ರಲ್ಲಿ ಪ್ರಕಟವಾದ ನೇಚರ್ ಲೇಖನ ಆಗಿದೆ ಈಗ ಈ ತರಗತಿಯ ಮೂಲಕ ನೀವು ವಿನ್ಕುಲಿನ್ ಎಂಬ ಪ್ರೋಟೀನ್ ಬಗ್ಗೆ ತಿಳಿದುಕೊಂಡಿದ್ದೀರಿ ಆದ್ದರಿಂದ ವಿನ್ಕುಲಿನ್ ಎಫ್ ಎ ಪ್ರೋಟೀನ್ ಮತ್ತು ನೀವು ಅದರ ರಚನೆಯನ್ನು ನೋಡಲು ಬಯಸಿದರೆ ಹೆಡ್ ಡೊಮೇನ್ ಮತ್ತು ಟೈಲ್ ಡೊಮೇನ್ ಇದೆ ಇವುಗಳನ್ನು ಹೊಂದಿಕೊಳ್ಳುವ ಲಿಂಕರ್ ಮೂಲಕ ಸಂಪರ್ಕಿಸಲಾಗಿದೆ ಹೆಡ್ ಡೊಮೇನ್ ನಲ್ಲಿ ಟ್ಯಾಲಿನ್ ಆಲ್ಫಾ ಆಕ್ಟಿನಿನ್ ನಂತಹ ಬಂಧಿಸುವ ಅಣುಗಳಿವೆ ಮತ್ತು ಟೈಲ್ ಡೊಮೇನ್ ನಲ್ಲಿ ಆಕ್ಟಿನ್ ಬಂಧಿಸುವ ಅಣುಗಳಲ್ಲಿ ಒಂದಾಗಿದೆ ವಿಹೆಚ್ ಹೆಡ್ ಡೊಮೇನ್ ಗೆ ಅನುರೂಪವಾಗಿದೆ ಮತ್ತು ವಿಟಿ ಟೈಲ್ ಡೊಮೇನ್ ಗೆ ಅನುರೂಪವಾಗಿದೆ ಮತ್ತು ಅವುಗಳನ್ನು ಹೊಂದಿಕೊಳ್ಳುವ ಲಿಂಕರ್ ನಿಂದ ಬೇರ್ಪಡಿಸಲಾಗಿದೆ ಎಂದು ಹೇಳೋಣ ಈಗ ವಿಹೆಚ್ ಟ್ಯಾಲಿನ್ ಗೆ ಬಂಧಿಸಿದಾಗ ಈ ಘಟನೆಯು ವಿನ್ಕುಲಿನ್ ಅನ್ನು ಫೋಕಲ್ ಅಂಟಿಕೊಳ್ಳುವಿಕೆಗೆ ರಿಕ್ರೂಟ್ಮೆಂಟ್ ಮಾಡಲು ಕಾರಣವಾಗುತ್ತದೆ ಮತ್ತು ವಿಟಿ ಆಕ್ಟಿನ್ ಮತ್ತು ಪ್ಯಾಕ್ಸಿಲಿನ್ ಗೆ ಬಂಧಿಸುತ್ತದೆ ಈಗ ಜನರು ಕಂಡುಕೊಂಡ ಸಂಗತಿಯೆಂದರೆ ಫೋಕಲೈಸೇಶನ್ ಗಳಲ್ಲಿ ವಿನ್ಕುಲಿನ್ ಸ್ಥಳೀಕರಣದ ಬಲವು ನಿರ್ಣಾಯಕವಾಗಿದೆ ಮತ್ತು ವಿನ್ಕುಲಿನ್ ಕೊರತೆಯಿರುವ ಕೋಶಗಳು ಇದು ದೋಷಪೂರಿತ ಹರಡುವಿಕೆ ಮತ್ತು ವಲಸೆಯನ್ನು ಪ್ರದರ್ಶಿಸುತ್ತದೆ ಕಂಟ್ರೋಲ್ ಗಳಿಗೆ ಹೋಲಿಸಿದರೆ ವಿನ್ಕುಲಿನ್ ಕೊರತೆಯ ಕೋಶಗಳು ಮೃದುವಾಗಿರುತ್ತವೆ ಮತ್ತು ಅವು ಕಡಿಮೆ ಶಕ್ತಿಗಳನ್ನು ಸಹ ಹೊಂದಿವೆ ಈಗ ವಿನ್ಕುಲಿನ್ ಅನ್ನು ಆಣ್ವಿಕ ಕ್ಲಚ್ನ ಒಂದು ಪ್ರಮುಖ ಭಾಗವೆಂದು ಊಹಿಸಲಾಗಿದೆ ಮತ್ತು ವಿನ್ಕುಲಿನ್ ಪ್ರಮುಖ ಅಂಚಿನ ಮುಂಚಾಚಿರುವಿಕೆಯ ಸಮಯದಲ್ಲಿ ಹೆಚ್ಚಿನ ಶಕ್ತಿಗಳ ಪ್ರದೇಶಗಳೊಂದಿಗೆ ಸಹ ಸ್ಥಳೀಕರಿಸುತ್ತದೆ ಈ ಎಲ್ಲವನ್ನು ಆಧರಿಸಿ ಜನರು ವಿನ್ಕುಲಿನ್ ಅಂಟಿಕೊಳ್ಳುವಿಕೆಯನ್ನು ಬಲಪಡಿಸುವಲ್ಲಿ ಭಾಗವಹಿಸುತ್ತದೆ ಎಂದು ಭಾವಿಸಿದ್ದಾರೆ ಅಂದರೆ ಹೆಚ್ಚಿನ ಶಕ್ತಿ ಇದ್ದರೆ ನೀವು ವಿನ್ಕುಲಿನ್ ರಿಕ್ರೂಟ್ಮೆಂಟ್ ಯನ್ನು ಹೆಚ್ಚಿಸಿದ್ದೀರಿ ಎಂದರ್ಥ ಫೋಕಲ್ ಅಂಟಿಕೊಳ್ಳುವಿಕೆಯು ಪ್ರತಿ ಪ್ರದೇಶಕ್ಕೆ ಬಲವು ಸ್ಥಿರವಾಗಿರುವ ರೀತಿಯಲ್ಲಿ ಬೆಳೆಯುತ್ತದೆ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರತಿ ಮೈಕ್ರಾನ್ ಚೌಕಕ್ಕೆ ನೀವು ಸರಾಸರಿ ಐದು ದಶಮಾಂಶ ಐದು ನ್ಯಾನೊ ನ್ಯೂಟನ್ ಗಳನ್ನು ಹೊಂದಿರುವಿರಿ ಎಂದು ನಾವು ತೋರಿಸಿದ ಸಂಶೋಧನಾ ಪ್ರಬಂಧದ ಬಗ್ಗೆ ನಾವು ಚರ್ಚಿಸಿದ್ದೇವೆ ನೀವು ಶಕ್ತಿಗೆ ಒಡ್ಡಿದಾಗ ವಿನ್ಕುಲಿನ್ ನ ರಚನೆಗೆ ಏನಾಗುತ್ತದೆ ಎಂಬುದನ್ನು ಅವರು ಅರ್ಥಮಾಡಿಕೊಳ್ಳಲು ಬಯಸಿದ್ದರು ಈ ನಿಟ್ಟಿನಲ್ಲಿ ಅವರು ಟೆನ್ಷನ್ ಸೆನ್ಸಾರ್ ಎಂದು ಹೆಸರಿಸಿದ ಕನ್ಸ್ಟ್ರಕ್ಟರ್ ಅನ್ನು ಬಳಸಿದರು ಟೆನ್ಷನ್ ಸೆನ್ಸರ್ ವಿನ್ಯಾಸ ಎಂದರೇನು ಆದ್ದರಿಂದ ಅವರು ಏನು ಮಾಡಿದರು ನೀವು ವಿನ್ಕುಲಿನ್ ನ ಹೆಡ್ ಡೊಮೇನ್ ವಿನ್ಕುಲಿನ್ ನ ಟೈಲ್ ಡೊಮೇನ್ ಅನ್ನು ಹೊಂದಿದ್ದೀರಿ ಇದು ಎಫ್ ಆರ್ ಇ ಟಿ ಜೋಡಿ ಮತ್ತು ನಾವು ಸ್ಥಿತಿಸ್ಥಾಪಕ ಲಿಂಕರ್ ಬಳಸಿ ಲಿಂಕ್ ಮಾಡಿದ್ದೇವೆ ಇದು ಟೈಲ್ ಡೊಮೇನ್ ಆಗಿದ್ದರೆ ಹೆಡ್ ಡೊಮೇನ್ ಮತ್ತು ಟೈಲ್ ಡೊಮೇನ್ ಅನ್ನು ಈ ಕನ್ಸ್ಟ್ರಕ್ಟರ್ ಟೆನ್ಷನ್ ಸೆನ್ಸಾರ್ ಮೂಲಕ ಸಂಪರ್ಕಿಸಲಾಗಿದೆ ಅದು ನಡುವೆ ಸ್ಥಿತಿಸ್ಥಾಪಕ ಲಿಂಕರ್ ಹೊಂದಿದೆ ಈ ಸಂಕೋಚನದಲ್ಲಿ ಸ್ಥಿತಿಸ್ಥಾಪಕ ಡೊಮೇನ್ ವಿಸ್ತರಿಸಿದರೆ ಎಫ್ ಆರ್ ಇ ಟಿ ಕಡಿಮೆ ಎಂಬ ಕಲ್ಪನೆ ಇರುತ್ತದೆ ಟೆನ್ಷನ್ ಸೆನ್ಸರ್ ವಿನ್ಯಾಸದ ಕಲ್ಪನೆ ಇದಾಗಿದೆ ಸೆಲ್ಯುಲಾರ್ ಶಕ್ತಿಗಳಿಗೆ ಈ ವಿನ್ಕುಲಿನ್ ನ ಪ್ರತಿಕ್ರಿಯೆಗಳನ್ನು ಮೌಲ್ಯಮಾಪನ ಮಾಡಲು ಅವರು ಬಯಸಿದ್ದರು ಆದ್ದರಿಂದ ಅದಕ್ಕಾಗಿ ಅವರು ಮೊದಲು ವಿನ್ಕುಲಿನ್ ಮೈನಸ್ ಮೈನಸ್ ಕೋಶವನ್ನು ಉತ್ಪಾದಿಸಿದರು ಅದು ಯಾವುದೇ ವಿನ್ಕುಲಿನ್ ಹೊಂದಿಲ್ಲ ಮತ್ತು ಅದು ಈ ವಿನ್ಕುಲಿನ್ ಟೆನ್ಷನ್ ಸೆನ್ಸರ್ ರಚನೆಯೊಂದಿಗೆ ಅದನ್ನು ವರ್ಗಾಯಿಸಿದರು ಅವರು ಈ ಕೋಶಗಳನ್ನು ಲೇಪಿಸಿದಾಗ ಮತ್ತು ಅವರು ನೋಡುತ್ತಿರುವುದು ಎಫ್ ಆರ್ ಇ ಟಿ ಸೂಚ್ಯಂಕ ಅಥವಾ ಎಫ್ ಆರ್ ಇ ಟಿ ದಕ್ಷತೆ ಕೋಶಗಳನ್ನು ಪಾಲಿಲೈಸಿನ್ ನಲ್ಲಿ ಎಫ್ ಆರ್ ಇ ಟಿ ಸೂಚ್ಯಂಕದೊಂದಿಗೆ ಫೈಬ್ರೊನೆಕ್ಟಿನ್ ಮೇಲೆ ಲೇಪಿಸಿದಾಗ ಎಫ್ ಆರ್ ಇ ಟಿ ಸೂಚ್ಯಂಕ ಕಡಿಮೆಯಾಗುತ್ತದೆ ಇದು ದೊಡ್ಡ ವಿಷಯಗಳಲ್ಲಿ ಒಂದಾಗಿದೆ ಆದ್ದರಿಂದ ಫೈಬ್ರೊನೆಕ್ಟಿನ್ ಮೇಲೆ ಜೀವಕೋಶಗಳು ಹರಡಿದ್ದು ಈ ಫಲಿತಾಂಶಗಳು ಒಮ್ಮೆ ಜೀವಕೋಶಗಳು ಹರಡಿದರೆ ಅವು ಟ್ರಾಕ್ಷನ್ ಫೋರ್ಸ್ ಗಳನ್ನು ಮತ್ತು ಮುಂತಾದವುಗಳನ್ನು ಉಂಟುಮಾಡುತ್ತವೆ ಎಂದು ತೋರಿಸುತ್ತದೆ ಅದು ಎಫ್ ಆರ್ ಇ ಟಿ ಸೂಚ್ಯಂಕದಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ ಪಾಲಿಲೈಸಿನ್ ಮೇಲ್ಮೈಗಳಲ್ಲಿ ಜೀವಕೋಶಗಳು ಹೆಚ್ಚು ದುಂಡಾಗಿ ಮತ್ತು ಸ್ಥಿರವಾಗಿರುತ್ತವೆ ಇದರೊಂದಿಗೆ ಎಫ್ ಆರ್ ಇ ಟಿ ಸೂಚ್ಯಂಕವು ಹೆಚ್ಚಾಗಿದೆ ಮತ್ತು ನೀವು ಪ್ರತಿದೀಪಕ ಜೀವಿತಾವಧಿಯನ್ನು ಸಹ ಟ್ರ್ಯಾಕ್ ಮಾಡಬಹುದು ಅವರು ಇದರ ಪ್ರತಿದೀಪಕ ಜೀವಿತಾವಧಿಯನ್ನು ಪತ್ತೆಹಚ್ಚಿದರು ಮತ್ತು ಜೀವಿತಾವಧಿಯನ್ನು ಕಂಡುಕೊಂಡರು ಆದ್ದರಿಂದ ಒತ್ತಡದ ಸಂವೇದಕದ ಇದು ಜೀವಿತಾವಧಿ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಅವು ಎಷ್ಟು ಕಾಲ ಅಸ್ತಿತ್ವದಲ್ಲಿವೆ ಎಂಬುದನ್ನು ಕಂಟ್ರೊಲ್ಡ್ ರಚನೆಗೆ ಹೋಲಿಸಿದರೆ ಇದು ಹೆಚ್ಚು ಉದ್ದವಾಗಿದೆ ಇದನ್ನು ಅವರು ವಿನ್ ಟಿಎಸ್ ಕ್ಷಮಿಸಿ ವಿನ್ ಟಿಎಲ್ ರಚನೆ ವಿನ್ಟಿಎಲ್ ಗಾಗಿ ಅಲ್ಲಿ ಪ್ರತಿದೀಪಕ ರಚನೆಯೊಂದಿಗೆ ಟೈಲ್ ಡೊಮೇನ್ ಮಾತ್ರ ಸಂಪರ್ಕ ಹೊಂದಿದೆ ಇಸಿಎಂ ಲೇಪಿತ ತಲಾಧಾರಗಳಲ್ಲಿ ನೀವು ಪ್ಲೇಟ್ ಮಾಡಿದಾಗ ಈ ವಿನ್ಕುಲಿನ್ ಟೆನ್ಷನ್ ಗೆ ಒಳಗಾಗುತ್ತದೆ ಎಂಬ ಮೊದಲ ಪ್ರದರ್ಶನ ಇದು ಫೋಕಲ್ ಅಂಟಿಕೊಳ್ಳುವಿಕೆಗಳಿಗೆ ವಿನ್ಕುಲಿನ್ ರಿಕ್ರೂಟ್ಮೆಂಟ್ ಶಕ್ತಿಯ ಮೇಲೆ ಅವಲಂಬಿತವಾಗಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ಪ್ರದರ್ಶಿಸುವುದು ಮುಂದಿನದ್ದಾಗಿದೆ ರಿಕ್ರೂಟ್ಮೆಂಟ್ ಶಕ್ತಿ ಪ್ರಸರಣದೊಂದಿಗೆ ಸಂಬಂಧ ಹೊಂದಿದೆಯೆ ಮತ್ತು ಅವರು ಏನು ಮಾಡಿದರು ಎಂದರೆ ಅವರು ಕೋಶಗಳನ್ನು ತೆಗೆದುಕೊಂಡು ಎರಡು ಸಂಕೋಚಕ ಫರ್ಟರ್ಬಿನ್ಗ್ ಡ್ರಗ್ಸ್ ಗಳೊಂದಿಗೆ ಟ್ರೀಟ್ ಮಾಡಿದ್ದು ಒಂದು Y27362 ಇದು ಆರ್ ಓ ಸಿ ಕೆ ಪ್ರತಿರೋಧಕ ಮತ್ತು ಅವರು ಮೈಯೋಸಿನ್ IIA ನಾಕ್ಡೌನ್ ಕೋಶಗಳನ್ನು ಬಳಸಿದರು ಈ ಎರಡೂ ಟ್ರೀಟ್ಮೆಂಟ್ ಗಳಲ್ಲಿ ಸಂಕೋಚನವು ಕಡಿಮೆಯಾಗಬೇಕು ಸಂಕೋಚಕತೆಯು ಕಡಿಮೆಯಾದರೆ ಅಂಟಿಕೊಳ್ಳುವಿಕೆಯ ಬಲವು ಕಡಿಮೆಯಾಗಬೇಕಿದೆ ಈ ಕಲ್ಪನೆಗೆ ಅನುಗುಣವಾಗಿ ಅವರು ಕಂಡುಕೊಂಡದ್ದು ಅವರು ಎಫ್ ಆರ್ ಇ ಟಿ ಸೂಚ್ಯಂಕವನ್ನು ಟ್ರ್ಯಾಕ್ ಮಾಡಿದಾಗ ಕಂಟ್ರೊಲ್ಡ್ ಪರಿಸ್ಥಿತಿಗಳ ಮೇಲೆ ನೀವು ಟೆನ್ಷನ್ ಸೆನ್ಸಾರ್ ರಚಿಸಿದಾಗ IIA ಅಥವಾ ವೈ 27632 ನಾಕ್ಡೌನ್ ಮಾಡಿದಾಗ ಇದು ಸರಾಸರಿ ಎಫ್ ಆರ್ ಇ ಟಿ ಸೂಚ್ಯಂಕವಾಗಿರುತ್ತದೆ ಈ ಎರಡೂ ಸಂದರ್ಭಗಳಲ್ಲಿ ಎಫ್ ಆರ್ ಇ ಟಿ ಸೂಚ್ಯಂಕವು ಏರುತ್ತದೆ ಎಫ್ ಆರ್ ಇ ಟಿ ಸೂಚ್ಯಂಕವು ಏರಿತು ಎಂದರೆ ಸ್ಥಿತಿಸ್ಥಾಪಕ ಲಿಂಕರ್ ವಿಸ್ತರಣೆಯ ವ್ಯಾಪ್ತಿಯು ಕಡಿಮೆಯಾಗುತ್ತದೆ ಶಕ್ತಿಗಳ ನಡುವೆ ಈ ಸಂಬಂಧವಿದೆ ಮತ್ತು ಇದು ಅಂಟಿಕೊಳ್ಳುವಿಕೆಯ ಸಮಯದಲ್ಲಿ ಸ್ಥಳೀಕರಣವಾಗಿದೆ ಎಂದು ಇದು ತೋರಿಸುತ್ತದೆ ಜೀವಕೋಶದ ವಲಸೆಯ ಸಮಯದಲ್ಲಿ ವಿನ್ಕುಲಿನ್ ಸ್ಥಳೀಕರಣ ಅಥವಾ ವಿನ್ಕುಲಿನ್ ನಲ್ಲಿನ ಒತ್ತಡವು ಹೇಗೆ ಬದಲಾಗುತ್ತದೆ ಎಂದು ಕೇಳುವುದು ಅಧ್ಯಯನದ ವಿಸ್ತರಣೆಯಾಗಿದೆ ಮತ್ತು ಈ ಉದ್ದೇಶಕ್ಕಾಗಿ ಅವರು ಜೀವಕೋಶದ ಚಾಚಿಕೊಂಡಿರುವ ಕಡೆಯಿಂದ ಚಾಚಿಕೊಂಡಿರುವ ಅಂಟಿಕೊಳ್ಳುವಿಕೆಯಿಂದ ಮತ್ತು ಅಂಟಿಕೊಳ್ಳುವಿಕೆಯನ್ನು ಹಿಂತೆಗೆದುಕೊಳ್ಳುವುದರಿಂದ ಎಫ್ ಆರ್ ಇ ಟಿ ಸಿಗ್ನಲ್ ಅನ್ನು ಟ್ರ್ಯಾಕ್ ಮಾಡಿದರು ಜೀವಕೋಶದ ನಂತರದ ಆಣ್ವಿಕ ಕ್ಲಚ್ ನಲ್ಲಿ ಆಕ್ಟೊಮಿಯೊಸಿನ್ ಆಕ್ಟಿನ್ ಅವಲಂಬಿತ ಮುಂಚಾಚಿರುವಿಕೆ ಶಕ್ತಿಗಳನ್ನು ನೀವು ಗಮನಿಸಿದಾಗ ನೀವು ಈ ಫೋಕಲ್ ಸಂಕೀರ್ಣಗಳ ರಚನೆಯನ್ನು ಪ್ರಮುಖ ತುದಿಯಲ್ಲಿ ಹೊಂದಿದ್ದೀರಿ ಅದೇ ರೀತಿ ಹಿಂದುಳಿದ ಅಂಚಿನಲ್ಲಿ ನೀವು ಈ ಅಂಟಿಕೊಳ್ಳುವಿಕೆಯನ್ನು ಹೊಂದಿದ್ದೀರಿ ಅದು ಹಿಂದೆ ಇರುವ ಸಂಕೋಚಕ ಶಕ್ತಿಗಳ ಕಾರಣದಿಂದಾಗಿ ಮುರಿಯುತ್ತದೆ ಅವರು ಕಂಡುಕೊಂಡದ್ದು ಚಾಚಿಕೊಂಡಿರುವ ಅಂಚಿಗೆ ಮತ್ತು ಹಿಂತೆಗೆದುಕೊಳ್ಳುವ ಅಂಚಿಗೆ ಎಫ್ ಆರ್ ಇ ಟಿ ಸಿಗ್ನಲ್ ಗೆ ಹೋಲಿಸಲಾಗಿದ್ದು ಹಿಂತೆಗೆದುಕೊಳ್ಳುವ ಅಂಚಿಗೆ ಹೋಲಿಸಿದರೆ ಚಾಚಿಕೊಂಡಿರುವ ಅಂಚು ಎಫ್ ಆರ್ ಇ ಟಿ ಸೂಚ್ಯಂಕವು ತುಂಬಾ ಕಡಿಮೆಯಾಗಿದೆ ಎಂದು ಹೆಚ್ಚಿನ ಎಫ್ ಆರ್ ಇ ಟಿ ಸೂಚ್ಯಂಕ ಎಂದರೆ ಕಡಿಮೆ ಶಕ್ತಿ ಎಂದು ಇದು ತೋರಿಸುತ್ತದೆ ಆದ್ದರಿಂದ ಅವರು ಏನು ಮಾಡಿದರು ಎಂದರೆ ಹೆಚ್ಚು ವಿವರವಾಗಿ ನೋಡಲು ಅವರು ಟ್ರ್ಯಾಕ್ ಮಾಡಿದ್ದಾರೆ ಅವರು ಎಫ್ ಆರ್ ಇ ಟಿ ಸೂಚ್ಯಂಕವನ್ನು ಫೋಕಲ್ ಅಂಟಿಕೊಳ್ಳುವಿಕೆಯ ಗಾತ್ರದೊಂದಿಗೆ ಪರಸ್ಪರ ಸಂಬಂಧ ಇದೆ ಎಂದು ತೋರಿಸಿದ್ದಾರೆ ಚಾಚಿಕೊಂಡಿರುವ ಅಂಚಿನಲ್ಲಿ ಅವು ಎರಡು ಅಕ್ಷಗಳನ್ನು ಹೊಂದಿವೆ ಒಂದು ಎಫ್ ಆರ್ ಇ ಟಿ ದಕ್ಷತೆ ಮತ್ತು ಇನ್ನೊಂದು ಫೋಕಲ್ ಅಂಟಿಕೊಳ್ಳುವಿಕೆಯ ಗಾತ್ರ ಸಮಯದ ಕಾರ್ಯವಾಗಿ ನೋಡಿದರೆ ಎಫ್ ಆರ್ ಇ ಟಿ ಸೂಚ್ಯಂಕವು ಫೋಕಲ್ ಅಂಟಿಕೊಳ್ಳುವಿಕೆಯ ಗಾತ್ರವನ್ನು ಹೆಚ್ಚಿಸಿದಂತೆ ಕಂಡುಬರುತ್ತದೆ ಆದ್ದರಿಂದ ಇದು ಚಾಚಿಕೊಂಡಿರುವ ತುದಿಯಲ್ಲಿತ್ತು ಇನ್ನೊಂದು ತುದಿಯಲ್ಲಿ ಅವರು ಕಂಡುಕೊಂಡದ್ದು ಸಕಾರಾತ್ಮಕ ಸಂಬಂಧ ಇನ್ನೊಂದು ಸಂದರ್ಭದಲ್ಲಿ ಅವರು ಕಂಡುಕೊಂಡದ್ದು ಎಫ್ ಆರ್ ಇ ಟಿ ಸೂಚ್ಯಂಕ ಹೆಚ್ಚಾಗಿದೆ ಆದರೆ ಫೋಕಲ್ ಅಂಟಿಕೊಳ್ಳುವಿಕೆಯ ಗಾತ್ರವು ಕಡಿಮೆಯಾಗಿದೆ ಎಂದು ವಿನ್ಕುಲಿನ್ ರಿಕ್ರೂಟ್ಮೆಂಟ್ ಮತ್ತು ಶಕ್ತಿ ಎರಡು ಪ್ರತ್ಯೇಕ ಘಟನೆಗಳು ಎಂದು ಇವು ಸೂಚಿಸುತ್ತವೆ ಇದು ಕೋಶದ ಎರಡು ಪ್ರತ್ಯೇಕ ಭಾಗಗಳಲ್ಲಿ ಪ್ರಮುಖ ವ್ಯತ್ಯಾಸವಾಗಿದೆ ಇದು ಎಫ್ ಆರ್ ಇ ಟಿ ಯ ನಮ್ಮ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತದೆ ಕಳೆದ ಕೆಲವು ವಾರಗಳಲ್ಲಿ ನಾವು ವಿವಿಧ ಸಂಶೋಧನಾ ಪ್ರಬಂಧಗಳನ್ನು ಚರ್ಚಿಸಿದ್ದೇವೆ ಹಿಂದಿನ ಒಂದು ವಾರದಲ್ಲಿ ನೀವು ಮಾಡಬೇಕಾದ ಕೆಲವು ಓದುವ ಕಾರ್ಯಯೋಜನೆಗಳನ್ನು ನಾನು ಪಟ್ಟಿ ಮಾಡಲು ಬಯಸುತ್ತೇನೆ ಮೊದಲನೆಯದಾಗಿ ಪೆಲ್ಹಾಮ್ ಮತ್ತು ವಾಂಗ್ ಲೇಖನವನ್ನು ಓದಿ ಇದು ಬಿಗಿತ ಮತ್ತು ಹರಡುವಿಕೆಯ ಜೈವಿಕ ಭೌತಿಕ ಲೇಖನವನ್ನು ಇದು ಇಸಿಎಂ ಬಿಗಿತ ಮತ್ತು ಹರಡುವಿಕೆಯ ಮೇಲೆ ಲಿಗಂಡ್ ಸಾಂದ್ರತೆಯ ಸಾಮೂಹಿಕ ಪ್ರಭಾವವನ್ನು ತೋರಿಸಿದೆ ಲೋ Lo et al ಮತ್ತು ಇತರರು ಲೇಖನವನ್ನು ಇದನ್ನು ಮತ್ತೆ 2000 ರಲ್ಲಿ ಪ್ರಕಟಿಸಿದ ವಾಂಗ್ ವರ್ಗೀಕರಿಸಿದ್ದಾರೆ ಇದು ಡ್ಯುರೊಟಾಕ್ಸಿಸ್ ಅನ್ನು ಪ್ರದರ್ಶಿಸಿತು ಇದು ಮತ್ತೆ ಬಯೋಫಿಸ್ ಜೆ ಕ್ಷಮಿಸಿ ಇದು ಜರ್ನಲ್ ಆಫ್ ಬಯೋಮೆಕಾನಿಕ್ಸ್ ಆದ್ದರಿಂದ ಇದು ವಿಮರ್ಶಾ ಪ್ರಬಂಧವಾಗಿದ್ದು ಯಾಂತ್ರಿಕ ಜೀವವಿಜ್ಞಾನವನ್ನು ಪರೀಕ್ಷಿಸಲು ನೀವು ದೃಗ್ವಿಜ್ಞಾನ ಮತ್ತು ಮೆಕ್ಯಾನೊಬಯಾಲಾಜಿಕಲ್ ಪರಿಕರಗಳನ್ನು ಹೇಗೆ ಸಂಯೋಜಿಸಬಹುದು ಎಂಬುದನ್ನು ಚರ್ಚಿಸುತ್ತದೆ ಇದು ಟ್ರಿಪ್ಸಿನ್ ಡಿ ಅಡೇಷನ್ ಅನ್ನು ಸಂಕೋಚನ ಪರೀಕ್ಷಿಸುವ ಒಂದು ವಿಶ್ಲೇಷಣೆಯಾಗಿ ಪರಿಚಯಿಸುವ ಸಂಶೋಧನಾ ಪ್ರಬಂಧವಾಗಿದೆ ಇದು 2005 ರ ಸಂಶೋಧನಾ ಪ್ರಬಂಧವಾಗಿದ್ದು ಇದು ಸಂಕೋಚಕ ಯಂತ್ರಶಾಸ್ತ್ರವನ್ನು ಪರೀಕ್ಷಿಸಲು ಲೇಸರ್ ಅಬ್ಲೇಶನ್ ಅನ್ನು ಪರಿಚಯಿಸಿತು ಮತ್ತು ವಿನ್ಕುಲಿನ್ ಟೆನ್ಷನ್ ಸೆನ್ಸಾರ್ ಬಗ್ಗೆ ನಾನು ಚರ್ಚಿಸಿದ ಸಂಶೋಧನಾ ಪ್ರಬಂಧ ಇದು ನಮ್ಮ ಕೋರ್ಸ್ ಅನ್ನು ಇದು ಮುಕ್ತಾಯಗೊಳಿಸುತ್ತದೆ ನೀವು ಈ ಕೋರ್ಸ್ ಅನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತು ಒಂದು ಅಥವಾ ಹೆಚ್ಚಿನ ಸಂಶೋಧನಾ ಪ್ರಬಂಧಗಳಲ್ಲಿ ಪಟ್ಟಿ ಮಾಡಲಾದ ಅನೇಕ ಸಂಶೋಧನಾ ಪ್ರಬಂಧಗಳನ್ನು ಓದಲು ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ ಅದು ಓದುವ ನಿಯೋಜನೆಯನ್ನು ಸೂಚಿಸಿದೆ ಅಲ್ಲಿ ನೀವು ಚರ್ಚಿಸಿದ ಇತರ ಅನೇಕ ಸಂಶೋಧನಾ ಪ್ರಬಂಧಗಳಿಗೆ ಉಲ್ಲೇಖಗಳಿವೆ ಜೀವಕೋಶದ ನಡವಳಿಕೆಗೆ ಸಂಬಂಧಿಸಿದ ಕೆಲವು ಇತರ ಯಾಂತ್ರಿಕ ಜೀವವಿಜ್ಞಾನದ ಸಂದರ್ಭಗಳು ಸಹ ಇವೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು